ಅಲೆ ಸಮೀಕರಣಕ್ಕಾಗಿ ಡಿಅಲೆಂಬರ್ಟ್DAlembert ಪರಿಹಾರ ಸ್ವಾಗತ ಕಳೆದ ಕೆಲವು ವೀಡಿಯೊಗಳಲ್ಲಿ ನಾವು ಎರಡನೇ ಕ್ರಮದ ರೇಖೀಯ ಭಾಗಶಃ ಭೇದಾತ್ಮಕ ಸಮೀಕರಣವನ್ನು ಕ್ಯಾನೊನಿಕಲ್ ರೂಪಕ್ಕೆ ತಗ್ಗಿಸುವುದು ಹೇಗೆ ಎಂದು ನೋಡಿದ್ದೇವೆ ಅದು ಈ ಮೂರು ವಿಶಿಷ್ಟ ಸಮೀಕರಣಗಳಲ್ಲಿ ಒಂದಾಗಿದೆ ಒಂದು ತರಂಗ ಸಮೀಕರಣ ಇನ್ನೊಂದು ಶಾಖ ಸಮೀಕರಣ ಮತ್ತು ಲ್ಯಾಪ್ಲೇಸ್ ಸಮೀಕರಣ ಹೈಪರ್ಬೋಲಿಕ್ ಪ್ಯಾರಾಬೋಲಿಕ್ ಮತ್ತು ಎಲಿಪ್ಟಿಕ್ ರೀತಿಯ ಸಮೀಕರಣವು ಮೂರು ವಿಧಗಳಾಗಿವೆ ಇಂದು ನಾವು ಈ ವೀಡಿಯೊವನ್ನು ನೋಡುತ್ತೇವೆ ಇದು ತರಂಗ ಸಮೀಕರಣವನ್ನು ಪ್ರಾರಂಭಿಸಲು ಆರಂಭಿಕ ಅಥವಾ ಗಡಿ ಮೌಲ್ಯದ ಸಮಸ್ಯೆಗಳನ್ನು ಹೊಂದಿರುತ್ತದೆ ಇದರೊಂದಿಗೆ ತರಂಗ ಸಮೀಕರಣದಿಂದ ಆರಂಭವಾಗುತ್ತದೆ ಮತ್ತು ನಾವು ಗಡಿಯನ್ನು ನೀಡುತ್ತೇವೆ ನಾವು ಡೊಮೇನ್ಗಳನ್ನು ಪರಿಗಣಿಸುತ್ತೇವೆ ಕೆಲವು ಡೊಮೇನ್ಗಳಲ್ಲಿ ತರಂಗ ಸಮೀಕರಣವನ್ನು ಪರಿಹರಿಸಲು ಪ್ರಯತ್ನಿಸುತ್ತೇವೆ ಮತ್ತು ನಂತರ ಅಗತ್ಯವಿದ್ದರೆ ನಮಗೆ ಒಂದು ಗಡಿ ಇರುತ್ತದೆ ನೀವು ಗಡಿ ಡೇಟಾವನ್ನು ಒದಗಿಸುತ್ತೀರಿ ಮತ್ತು ನೀವು ಆರಂಭಿಕ ಡೇಟಾವನ್ನು ಸಹ ಒದಗಿಸುತ್ತೀರಿ ನಂತರ ನಾವು ಈ ರೀತಿಯ ಸಮಸ್ಯೆಗಳನ್ನು ಪರಿಹರಿಸುವ ವಿಧಾನಗಳನ್ನು ನೋಡುತ್ತೇವೆ ಪ್ರಾರಂಭಿಸಲು ನಾವು ತರಂಗ ಸಮೀಕರಣವನ್ನು ಪರಿಗಣಿಸುತ್ತೇವೆ ನಮ್ಮಲ್ಲಿರುವ ತರಂಗ ಸಮೀಕರಣವನ್ನು ಈಗಾಗಲೇ ಪರಿಹರಿಸಲಾಗಿದೆ ಎಂದು ನೀವು ನೋಡಬಹುದು ಅದನ್ನು ಹೇಗೆ ಪರಿಹರಿಸುವುದು ನೀವು utt c2uxx0 ಅನ್ನು ನೋಡಿದ್ದೀರಿ ಇದು ಪ್ರಾದೇಶಿಕವಾಗಿ ನೀವು ಒಂದು ಆಯಾಮದಲ್ಲಿ ಹೊಂದಿದ್ದೀರಿ ಆದ್ದರಿಂದ ನೀವು x ಅನ್ನು ಪೂರ್ಣ ಡೊಮೇನ್ನಲ್ಲಿರುವ ಪ್ರಾದೇಶಿಕ ವೇರಿಯೇಬಲ್ ಆಗಿ ಹೊಂದಿದ್ದೀರಿ ಇದನ್ನು ನೀಡಲಾಗಿದೆ ಎಂದು ನಾನು ಭಾವಿಸುತ್ತೇನೆ ಆದ್ದರಿಂದ x ಪೂರ್ಣ ಡೊಮೇನ್ ಮತ್ತು t ಸಮಯ ಅಂದರೆ t0 ಆದ್ದರಿಂದ ನೀವು x ಮತ್ತು t ಎಂಬ ಎರಡು ಅಸ್ಥಿರಗಳನ್ನು ಹೊಂದಿದ್ದೀರಿ ಅಲ್ಲಿ x ಒಂದು ಪ್ರಾದೇಶಿಕ ವೇರಿಯಬಲ್ ಮತ್ತು t ಒಂದು ಸಮಯ ವೇರಿಯಬಲ್ ಆಗಿದೆ ಏಕೆಂದರೆ t ಸಮಯವಾದುದರಿಂದ ನೀವು ಯಾವಾಗಲೂ t ಅನ್ನು ಧನಾತ್ಮಕವಾಗಿ ತೆಗೆದುಕೊಳ್ಳುತ್ತೀರಿ ನೀವು ಕೆಲವು ರೀತಿಯ ಡೊಮೇನ್ ಹೊಂದಿದ್ದೀರಿ ಇದು t ಮತ್ತು ಇದು x ಆಗಿದೆ ಆದ್ದರಿಂದ ಇದು ಒಂದು ಆಯಾಮವಾಗಿದೆ ಏಕೆಂದರೆ ಪ್ರಾದೇಶಿಕ ವೇರಿಯೇಬಲ್ ಒಂದು ಆಯಾಮದಲ್ಲಿದೆ ಇದು ಒಂದು ಆಯಾಮದ ವಿಕಸನ ಸಮೀಕರಣ ತರಂಗ ಸಮೀಕರಣ ವಿಕಾಸ ಎಂದರೆ ಸಮಯ ಕಳೆದಂತೆ ನೀವು ಸ್ಥಳಾಂತರ ಸ್ಥಳಾಂತರದ ವಿಕಾಸವನ್ನು ನೋಡುತ್ತೀರಿ ಎಂದರೆ ನಾನು ಸಮಯವನ್ನು ಅವಲಂಬಿಸಿರುವ ಅವಲಂಬಿತ ವೇರಿಯಬಲ್ uxt ಸಮಯ ಕಳೆದಂತೆ ನೀವು ಮೌಲ್ಯವನ್ನು ಕಂಡುಹಿಡಿಯಲು ಪ್ರಯತ್ನಿಸುತ್ತಿದ್ದೀರಿ ಈ ಅನಂತ ತಂತಿಯ ಸ್ಥಳಾಂತರ ಏನು ಹಾಗಾಗಿ ಇದು c ಹೊಂದಿರುವ ಅನಂತ ಸ್ಟ್ರಿಂಗ್ಗೆ ಮಾದರಿಯಾಗಿದೆ ನೀವು ಅದನ್ನು T ಎಂದು ತೆಗೆದುಕೊಂಡರೆ ಅದು ಸ್ಟ್ರಿಂಗ್ನ ಒತ್ತಡ ಮತ್ತು ρ ಎಂಬುದು ಸ್ಟ್ರಿಂಗ್ನ ಸಾಂದ್ರತೆಯಾಗಿದೆ ಸ್ಟ್ರಿಂಗ್ನ ಏಕರೂಪದ ಸಾಂದ್ರತೆಯನ್ನು ನೀವುTc ಪರಿಗಣಿಸಿದರೆ c2T ಅಲ್ಲಿ T ಎನ್ನುವುದು ಒತ್ತಡದಲ್ಲಿ ಸ್ಟ್ರಿಂಗ್ನ ಒತ್ತಡದ ಪ್ರಮಾಣವಾಗಿದೆ ನೀವು ಸರಳವಾಗಿ ಒತ್ತಡವನ್ನು ಹೇಳಬಹುದು ಮತ್ತು ρ ಒಂದು ಸಾಂದ್ರತೆಯಾಗಿದೆ ಸ್ಟ್ರಿಂಗ್ ಸಾಂದ್ರತೆಯು ಏಕರೂಪವಾಗಿದ್ದು ನೀವು ಅನಂತ ಸ್ಟ್ರಿಂಗ್ ಅನ್ನು ಹೊಂದಿದ್ದೀರಿ ಮತ್ತು ನೀವು ಮಾಡೆಲ್ ಮಾಡಬಹುದು ಈ ಅನಂತ ತಂತಿಯ ಮಾದರಿಯೊಂದಿಗೆ ಮತ್ತು ಈ ತರಂಗ ಸಮೀಕರಣದೊಂದಿಗೆ ಇದು ಒಂದು ಆಯಾಮದ ತರಂಗ ಸಮೀಕರಣವಾಗಿದೆ ಆದ್ದರಿಂದ ನಾವು ಒಂದು ಆಯಾಮವನ್ನು ಬರೆಯಬಹುದು ವಾಸ್ತವವಾಗಿ ಒಂದು ಆಯಾಮದ ತರಂಗ ಸಮೀಕರಣ ಪ್ರಾದೇಶಿಕ ವೇರಿಯಬಲ್ ಕೇವಲ ಒಂದು ಆಯಾಮವಾಗಿದೆ ಆದ್ದರಿಂದ ಇದು ನಿಮ್ಮ ಡೊಮೇನ್ ಅನ್ನು ಹೊಂದಿರುವ ನಿಮ್ಮ ಸಮೀಕರಣವಾಗಿದೆ ಈಗ ಗಡಿ ಏನು ನೀವು ಅನಂತ ಡೊಮೇನ್ ಅನ್ನು ನೀವು ನೋಡುತ್ತೀರಿ ಅದು x ಅನಂತವಾಗಿದೆ ಆದರೆ t0 ನೀವು ಒದಗಿಸಬೇಕೆಂದು ನೋಡಿ ಅದು xt ಡೊಮೇನ್ಅನ್ನು ಪೂರ್ಣ ಡೊಮೇನ್ನಂತೆ ನೋಡಿದರೆ ಭೌತಿಕವಾಗಿ ಇದು ಆರಂಭಿಕ ಮೌಲ್ಯಗಳು ಆರಂಭಿಕ ಡೇಟಾ ಮತ್ತು t0 ನಲ್ಲಿ ನೀಡುತ್ತಿರುವ ಆರಂಭಿಕ ಡೇಟಾ ನೀವು ಇದನ್ನು ಬೌಂಡರಿ ಡೇಟಾ ಎಂದು ಕರೆಯುವುದಿಲ್ಲ ಏಕೆಂದರೆ ಇದು ಪ್ರಾದೇಶಿಕ ವೇರಿಯಬಲ್ x ಗೆ ಹೊಂದಿಕೆಯಾಗುವುದಿಲ್ಲ ಆದ್ದರಿಂದ ನೀವು t0 ನಲ್ಲಿ ಆರಂಭಿಕ ಡೇಟಾವನ್ನು ಹೊಂದಿದ್ದೀರಿ ಹಾಗಾಗಿ ಆರಂಭಿಕ ಡೇಟಾ ux0 ಅನ್ನು ನೀಡಲಾಗಿದೆ ನೀವು t0 ಸಮಯವನ್ನು ಒದಗಿಸುತ್ತೀರಿ ಅಂದರೆ ನಿಮ್ಮ ಸ್ಟ್ರಿಂಗ್ನ ಸ್ಥಳಾಂತರ ಏನು ux0fx ಪ್ರತಿ x∈Rಗೆ ಕೂಡ ಇದು ಎರಡನೇ ಆದೇಶದಲ್ಲಿ ನೀವು ಪಡೆಯುವುದು ಎರಡನೇ ಕ್ರಮದಲ್ಲಿರುವುದರಿಂದ ನೀವು ಆರಂಭಿಕ ಡೇಟಾಗೆ ಎರಡು ಷರತ್ತುಗಳನ್ನು ಒದಗಿಸಬೇಕು ಹಾಗಾಗಿ ನೀವು ಈ ಸ್ಟ್ರಿಂಗ್ನ ವೇಗವನ್ನು t0 utx0 dudt|x0g ನೀಡಲಾಗಿದೆ ಮೂಲಭೂತವಾಗಿ ನೀವು ಈ x∈R ಡೊಮೇನ್ನಿಂದ ಆರಂಭಿಸಿ x ಸಂಪೂರ್ಣ ನೈಜ ಅಕ್ಷವಾಗಿದ್ದು ಇದು ನಿಮ್ಮ ಡೊಮೇನ್ ಆಗಿದ್ದರೆ ನಾವು ಈ ಆರಂಭಿಕ ಡೇಟಾದೊಂದಿಗೆ ಈ ಸಮೀಕರಣವನ್ನು ಪರಿಹರಿಸಬೇಕು ಇದನ್ನು ಪರಿಹರಿಸಲು ಪ್ರಯತ್ನಿಸುತ್ತದೆ ಇದನ್ನು ಡಿಅಲೆಂಬರ್ಟ್ ಪರಿಹಾರ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಡಿಅಲೆಂಬರ್ಟ್ನ ಪರಿಹಾರವು ಪರಿಹಾರವನ್ನು ನೀಡುತ್ತದೆ ಪರಿಹಾರಕ್ಕೆ ಡಿಅಲೆಂಬರ್ಟ್ನ ಹೆಸರನ್ನು ಇಡಲಾಗಿದೆ ನಾವು ಇದನ್ನು ಹೇಗೆ ಮಾಡುತ್ತೇವೆ ಮೊದಲು ನೀವು ಸಾಮಾನ್ಯ ಭೇದಾತ್ಮಕ ಸಮೀಕರಣದಂತೆಯೇ ಪರಿಹರಿಸಬೇಕು ಇದು ಬೌಂಡರಿ ಡೇಟಾದಂತಿದೆ ಹಾಗಾಗಿ ಇದು ಕೆಲವು ಡೇಟಾ t0 ಗಡಿಯಲ್ಲಿ ನೀವು ಹೊಂದಿರುವ ಏಕೈಕ ಗಡಿ ಇದು ux0fx ಮತ್ತು utx0g ಮೊದಲು ನೀವು ಈ ಸಮೀಕರಣದ ಸಾಮಾನ್ಯ ಪರಿಹಾರವನ್ನು ಕಂಡುಕೊಳ್ಳಬೇಕು ಮತ್ತು ನಂತರ ನೀವು ಈ ಗಡಿ ಷರತ್ತುಗಳನ್ನು ಅನ್ವಯಿಸಿ ಆ ಅನಿಯಂತ್ರಿತ ಕಾರ್ಯಗಳನ್ನು ಪಡೆಯಿರಿ ಆರಂಭಿಕ ಡೇಟಾವನ್ನು ಆಧರಿಸಿ ಅದನ್ನು ನೀವು ಈ ಸಮಸ್ಯೆಯ ಪರಿಹಾರವನ್ನು ಹೇಗೆ ಪಡೆಯುತ್ತೀರಿ ಆದ್ದರಿಂದ ಇದು ಆರಂಭಿಕ ಮೌಲ್ಯದ ಸಮಸ್ಯೆಯಾಗಿದೆ ಹಾಗಾಗಿ ನಾವು ಏನು ಮಾಡುತ್ತೇವೆ ಎಂದರೆ ಇದನ್ನು utt c2uxx0 ಅನ್ನು ಕ್ಯಾನೊನಿಕಲ್ ರೂಪದಲ್ಲಿ ಹೇಗೆ ಕಡಿಮೆ ಮಾಡುವುದು ಎಂದು ನಾವು ಈಗಾಗಲೇ ನೋಡಿದ್ದೇವೆ ಈ ಸಮೀಕರಣವು ನಾನು ξx ct ηxct ಅನ್ನು ಆರಿಸಿದರೆ ನೀವು ಪಡೆಯುವುದು uξη0 ಎಂದು ನಾವು ನೋಡಿದ್ದೇವೆ ತರಂಗ ಸಮೀಕರಣವು uξη0 ಗೆ ಕಡಿಮೆಯಾಗುತ್ತದೆ ನಾವು ನೋಡಿದ್ದು ಇದನ್ನೇ ಮತ್ತು ತಕ್ಷಣ ನೀವು ಈ ಸಮೀಕರಣವನ್ನು ಪರಿಹರಿಸಲು ಪ್ರಯತ್ನಿಸಿದರೆ ನೀವು uξη ಅನ್ನು ನೋಡಿದ್ದೀರಿ ನೀವು ಕೇವಲ ಎರಡೂ ಕಡೆಗಳನ್ನು ಸಂಯೋಜಿಸುತ್ತೀರಿ ನಾವು ಕೊನೆಯ ವೀಡಿಯೋದಲ್ಲಿ ನೋಡಿದ್ದೇವೆuξηc1c2c1x ctc2xct ಅಲ್ಲಿ c1 c2 ಇವು ಅನಿಯಂತ್ರಿತ ಕಾರ್ಯಗಳು ನೀವು ಇದನ್ನು ಹೊಂದಿದರೆ ಇದು ನಿಮ್ಮ ಸಾಮಾನ್ಯ ತರಂಗ ಸಮೀಕರಣದ ಪರಿಹಾರವಾಗಿದೆ ಅದನ್ನೇ ನಾವು ನೋಡಿದ್ದೇವೆ ಇದು ತರಂಗ ಸಮೀಕರಣದ ಸಾಮಾನ್ಯ ಪರಿಹಾರವಾಗಿದೆ ಈಗ ನಾವು ಈ ಗಡಿ ಪರಿಸ್ಥಿತಿಗಳನ್ನು ಅನ್ವಯಿಸಲು ಪ್ರಯತ್ನಿಸುತ್ತೇವೆ ಹಾಗಾದರೆ ನಿಮ್ಮ ಗಡಿ ಪರಿಸ್ಥಿತಿಗಳು ಯಾವುವು ux0fx ux0 ಆದ್ದರಿಂದ ನೀವು ಪ್ರಯತ್ನಿಸಿ ಒಮ್ಮೆ ನೀವು ಹೊಸ ವೇರಿಯೇಬಲ್ಗಳಲ್ಲಿ ಸಾಮಾನ್ಯ ಪರಿಹಾರವನ್ನು ಪಡೆದರೆ ಅದು uξηc1c2 ಮತ್ತು ಒಮ್ಮೆ ನೀವು ಅದನ್ನು ಹಳೆಯ ವೇರಿಯೇಬಲ್ಗಳಿಗೆ ತಂದಾಗ uxtc1x ctc2xct ಇದು ನೀಡಲಾದ ತರಂಗ ಸಮೀಕರಣದ ನಿಮ್ಮ ಸಾಮಾನ್ಯ ಪರಿಹಾರವಾಗಿದೆ ಈಗ ನೀವು ಈ ಆರಂಭಿಕ ಸ್ಥಿತಿಯನ್ನು ಅನ್ವಯಿಸಿ ux0fx fxc1xc2x utx0 ಏನಾಗುತ್ತದ utx0ಎಂದರೇನು ಅದು dudt|t0 dc1d ddt|t0dc2xctdxct dxctdt|t0dc1xdx cdc2xdx cc c1xc2 ಹಾಗಾದರೆ ಇದು ಏನು ಇದನ್ನು ವಾಸ್ತವವಾಗಿ gxutx0 dudt|x0c c1xc2 ಎಂದು ಕೊಡಲಾಗಿದೆ ಹಾಗಾಗಿ gx ಇದು ನನ್ನ ಎಡಗೈ ಬದಿಯಲ್ಲಿದೆ ಇದು ನನ್ನ eq2 fxc1xc2 ಇದು ನಿಮ್ಮ eq1 ಹಾಗಾಗಿ ಎರಡನೇ ಸಮೀಕರಣವನ್ನು ನಾನು ಎರಡನೇ ಸಮೀಕರಣ ಎಂದು ಕರೆಯುವುದಿಲ್ಲ ನೀವು ಈಗ ಇನ್ನೊಂದು ಹೆಜ್ಜೆ ಇಡಿ ನೀವು ಈ ಸಮೀಕರಣವನ್ನು ಸಂಯೋಜಿಸಲು ಪ್ರಯತ್ನಿಸುತ್ತೀರಿ ನೀವು ಇದನ್ನು gx x∈R ಕಾರ್ಯವನ್ನು ಸಂಯೋಜಿಸಲು ಪ್ರಯತ್ನಿಸಿ ನೀವು ಕೆಲವನ್ನು ಆರಿಸಿಕೊಳ್ಳಿ ಹಾಗಾಗಿ t0 ನಲ್ಲಿ ಆರಂಭಿಕ ಮೌಲ್ಯದ ಸಮಸ್ಯೆಯನ್ನು ಹೊಂದಿರಬೇಕು ಹೇಗಾದರೂ ನೀವು ನಿಮ್ಮ x ಡೊಮೇನ್ನ ಯಾವುದೇ ಫಿಕ್ಸ್ ಪಾಯಿಂಟ್ x0 ನಿಂದ ಸಂಯೋಜಿಸಬಹುದು x ಡೊಮೇನ್ ನಿಜವಾದ ರೇಖೆಯಾಗಿದ್ದು ನೀವು x0 ನಿಂದ x ಗೆ ಯಾವುದೇ ಬಿಂದುವನ್ನು ಆಯ್ಕೆ ಮಾಡಬಹುದು ಇಲ್ಲಿ x ಅನಿಯಂತ್ರಿತ ಮೌಲ್ಯವಾಗಿದೆ ನೀವು x0xgdsc x0xc1sdsx0xc2sdss ಕೇವಲ ನಕಲಿ ವೇರಿಯೇಬಲ್ ಆಗಿದೆ ಹಾಗಾಗಿ ಇದು 1cx0xgsds c1xc2xc1x0 c2 ಇದು ನನಗೆ c1ಮತ್ತು c2 ನಲ್ಲಿ ಸಮೀಕರಣವನ್ನು ನೀಡುತ್ತದೆ c1xc2x1cx0xgsdsc2x0 c1 ಇದನ್ನು ಇನ್ನೊಂದು ಬದಿಗೆ ತನ್ನಿ ಇದರಿಂದ ನೀವು ನೋಡುವಂತೆ ಇದು ನಿಮ್ಮ eq ಆದ್ದರಿಂದ q fxc1xc2 ನೀವು eq1 eq ಅನ್ನು ಸೇರಿಸಿದರೆ 2 c2xfx1cx0xgsdsc2x0 c1 ಆದ್ದರಿಂದ ಈಗ ನೀವು ಎರಡೂ ಬದಿಗಳನ್ನು 2 ರಿಂದ ಭಾಗಿಸಿ c2x12fx12cx0xgsds12c2x0 c1 ಈಗ ನೀವು ವ್ಯತ್ಯಾಸವನ್ನು ತೆಗೆದುಕೊಳ್ಳಿ eq1 eq ನೀಡುತ್ತದೆ ನೀವು 2c1xfx 1cx0xgsds c2x0 c1 ಪಡೆಯುತ್ತೀರಿ ಈಗ ಮತ್ತೆ ನೀವು 2 ರಿಂದ ಭಾಗಿಸಿ c1x12fx 12cx0xgsds 12c2x0 c1 ಈಗ c2x c1x ಇದು ನನಗೆ ಬೇಕಾಗಿರುವುದನ್ನು ಈಗ ನಾವು ನೋಡುತ್ತೇವೆ ನನ್ನಲ್ಲಿ ಸಾಮಾನ್ಯವಾದ ಪರಿಹಾರವೆಂದರೆ uxtc1x ctc2xct ಆದ್ದರಿಂದ ನಿಮ್ಮ u x t ಎಂಬುದನ್ನು ನೇರವಾಗಿ ಬರೆಯಲು ಪ್ರಯತ್ನಿಸಿ uxtc1x ctc2xct12fx ct 12cx0x ctgsds 12c2x0 c1x012fxct12cx0xctgsds12c2x0 c1 ಈ 12c2x0 c1 ರದ್ದುಗೊಳಿಸಲಾಗುತ್ತದೆ ನೀವು ನೋಡುತ್ತಿರುವುದೇನೆಂದರೇ ಈ ಎರಡು ಪದಗಳನ್ನು 12fx ct12fxct ಸಂಯೋಜಿಸುತ್ತೀರಿ ಈ 12cx0x ctgsds ಅನ್ನು ನೀವು 12cx ctx0gsds ಎಂದು ಬರೆಯಬಹುದು ಈ ವಿಷಯಗಳನ್ನು ನೀವು 12cx ctx0gsds12cx0xctgsds ಗೆ ಮಾಡಬಹುದು ನೀವು ಅದನ್ನು ಸಂಯೋಜಿಸಿ ಮತ್ತು ಇದನ್ನು uxt ಎಂದು ಬರೆದರೆ ಇದು ನನ್ನ uxt 12fx ctfxct12cx ctxctgsds ಹಾಗಾಗಿ ಇದು u ಎಂದು ವ್ಯಾಖ್ಯಾನಿಸುವ ಆರಂಭಿಕ ಮೌಲ್ಯದ ಸಮಸ್ಯೆಯ ಪರಿಹಾರವಾಗಿದೆ ಇದು ನಿಮ್ಮ ಪರಿಹಾರವಾಗಿದೆ ಇದು ಪ್ರತಿ x ಗೆ ನಿಜವಾದ ಸಾಲಿನಲ್ಲಿ ಕೆಲಸ ಮಾಡುತ್ತದೆ ಮತ್ತು ಪ್ರತಿ t0 ನಲ್ಲಿ ಇದು ಆರಂಭಿಕ ಡೇಟಾದೊಂದಿಗೆ ತರಂಗ ಸಮೀಕರಣದ ಡಿಅಲೆಂಬರ್ಟ್ ಪರಿಹಾರವಾಗಿದೆ ನೀವು ಅನಂತ ಸ್ಟ್ರಿಂಗ್ನ ಆರಂಭಿಕ ಸ್ಥಳಾಂತರದ ಮೇಲೆ f ಮತ್ತು g ಎಂದು ಆರಂಭಿಕ ಡೇಟಾವನ್ನು ನೀಡಿದರೆ ಮತ್ತು ಅನಂತ ಸ್ಟ್ರಿಂಗ್ನ ಉದ್ದಕ್ಕೂ ಸ್ಟ್ರಿಂಗ್ನ ವೇಗವನ್ನು ನಿಮಗೆ ನೀಡಿದರೆ ನೀವು ಅದನ್ನು ಆರಂಭಿಕ ಸಮಯದಲ್ಲಿ ತಿಳಿದಿದ್ದರೆ t0 ಈ ಸ್ಟ್ರಿಂಗ್ನ ಸ್ಥಳಾಂತರ ಏನು ಎಂಬುದನ್ನು ಎಲ್ಲಾ ಸಮಯದಲ್ಲೂ ನೀವು ನಿಜವಾಗಿಯೂ ಕಂಡುಹಿಡಿಯಬಹುದು ಎಲ್ಲಾ ಸಮಯದಲ್ಲೂ ನೀವು ಇದನ್ನು ಈ ಸೂತ್ರದಿಂದ ಪಡೆಯಬಹುದು ಇದರಿಂದ ಅದು ಡಿಅಲೆಂಬರ್ಟ್ ಪರಿಹಾರವಾಗಿದೆ ನಿಮ್ಮ ಅನಂತ ಡೊಮೇನ್ ಒಂದು ಆಯಾಮದ ತರಂಗ ಸಮೀಕರಣವಾಗಿದ್ದರೆ ನಿಮ್ಮ ಬಳಿ ಇರುವುದು ಹೀಗೆ ಅದಕ್ಕಾಗಿಯೇ ನೀವು ಒಂದು ಆಯಾಮದ ತರಂಗ ಸಮೀಕರಣವೆಂದು ಕರೆಯುತ್ತೀರಿ ಸ್ಟ್ರಿಂಗ್ ಶೂನ್ಯದಿಂದ ಅನಂತ ಅರೆ ಅನಂತವಾಗಿರಬಹುದು ಆದ್ದರಿಂದ ನೀವು ಒಂದು ಕಡೆ ಶೂನ್ಯವನ್ನು ಹೊಂದಿರಬಹುದು ಇನ್ನೊಂದು ಬದಿಯು ಅನಂತವಾಗಿದೆ ನೀವು ಅರೆ ಅನಂತ ಸ್ಟ್ರಿಂಗ್ ಹೊಂದಿದ್ದರೆ ಡೊಮೇನ್ನಲ್ಲಿ ತರಂಗ ಸಮೀಕರಣ 0x∞ t0 ಈ ಡೊಮೇನ್ನಲ್ಲಿ ನೀವು ಕೆಲಸ ಮಾಡಲು ಬಯಸಿದರೆ ಮತ್ತೊಮ್ಮೆ ನೀವು ತರಂಗ ಸಮೀಕರಣವನ್ನು ಬರೆಯಬೇಕು ಹಾಗಾಗಿ ಅದು utt c2uxx0 x ಈಗ ಇದೆ x0 ಮತ್ತು t0 ಆದ್ದರಿಂದ ಇದು ಅರೆ ಅನಂತ ಸ್ಟ್ರಿಂಗ್ ಈಗ ಏನು ಇದು ಸಮೀಕರಣ ತರಂಗ ಸಮೀಕರಣ ಒಂದು ಆಯಾಮದ ತರಂಗ ಸಮೀಕರಣ ಡೊಮೇನ್ ಮತ್ತೆ ನಿಮಗೆ t ಇದೆ ನೀವು ಟೈಮ್ ಡೊಮೇನ್ ಹೊಂದಿದ್ದೀರಿ ಆದ್ದರಿಂದ ನೀವು ಆರಂಭಿಕ ಡೇಟಾವನ್ನು ನೀಡಬಹುದು ನಿಮ್ಮ ಆರಂಭಿಕ ಡೇಟಾ ಯಾವುದು ux0f ಇದು x0 ನಿಂದ ಮಾತ್ರ ನಿಮ್ಮ x ಅಕ್ಷವಾಗಿದೆ ಆದ್ದರಿಂದ ಇದನ್ನು x ಧನಾತ್ಮಕ utx0gx ಗೆ ಮಾತ್ರ ನೀಡಲಾಗಿದೆ ಹಾಗಾದರೆ ಡೊಮೇನ್ ಎಂದರೇನು ಡೊಮೇನ್ 0 x ಗಡಿ ಇದೆ ಇದು ಗಡಿ ಮತ್ತು x0 ನಲ್ಲಿ ಇದು t ಉದ್ದಕ್ಕೂ ಇದೆ ಇದು ಕೂಡ ಗಡಿ t0 ನಲ್ಲಿ ಈ ಗಡಿಯೊಂದಿಗೆ ಈ ರೇಖೆಯು ಆರಂಭಿಕ ದತ್ತಾಂಶವಾಗಿದ್ದು ನೀವು ಭೌತಿಕವಾಗಿ x0 ನಲ್ಲಿ ಎಲ್ಲಾ ಸಮಯದಲ್ಲೂ ಒದಗಿಸಬೇಕು ಏಕೆಂದರೆ ಇದು ಗಡಿ ಡೇಟಾವನ್ನು ಒದಗಿಸಬೇಕು ಇದು ಗಡಿಯಲ್ಲಿ ಇದೆ ಎಂದು ತಿಳಿದಿದೆ ಇದು ಗಡಿ ಬಿಂದು ಶೂನ್ಯ ಮಾತ್ರ ಬೌಂಡರಿ ಪಾಯಿಂಟ್ ಶೂನ್ಯ ಮತ್ತು ಅಲ್ಲಿ ನೀವು ಅನಂತದಲ್ಲಿ ಇತರ ಗಡಿ ಪ್ರಾದೇಶಿಕ ಗಡಿಯನ್ನು ಹೊಂದಿದ್ದೀರಿ ನೀವು ಅಲ್ಲಿ ಗಡಿಯನ್ನು ಹೊಂದಿಲ್ಲ ಕೇವಲ ಗಡಿ x0 ಇದು ಆರಂಭಿಕ ಡೇಟಾ ಎಂದಿನಂತೆ ನೀವು ಎರಡು ಆರಂಭಿಕ ಡೇಟಾವನ್ನು ಹೊಂದಿರಬೇಕು ಏಕೆಂದರೆ ಅದು ಎರಡನೇ ಆರ್ಡರ್ ಈಗ ನೀವು ಇಲ್ಲಿ ಗಡಿಯನ್ನು ಹೊಂದಿದ್ದರಿಂದ ನೀವು ಕೇವಲ ಒಂದು ಗಡಿಯನ್ನು ಹೊಂದಿದ್ದೀರಿ ನೀವು ಪ್ರಾದೇಶಿಕ ಡೇಟಾವನ್ನು ಒದಗಿಸಬೇಕು ಎಂದರೆ ಪ್ರಾದೇಶಿಕ ವೇರಿಯಬಲ್ ಒದಗಿಸಬೇಕಾಗಿಲ್ಲ ಏಕೆಂದರೆ ನೀವು ಎರಡು ಎರಡನೇ ಆದೇಶವನ್ನು ಹೊಂದಿದ್ದೀರಿ ಏಕೆಂದರೆ ನಿಮಗೆ ಎರಡು x0 ನಲ್ಲಿ ಮೌಲ್ಯಗಳು ಒದಗಿಸಬೇಕಾಗಿಲ್ಲ ಕೇವಲ ಬೌಂಡರಿ ಡೇಟಾಗಾಗಿ ಪ್ರಾದೇಶಿಕ ವೇರಿಯೇಬಲ್ ಭೌತಿಕ ಗಡಿಯಾಗಿದೆ ಮತ್ತು ಆ ಗಡಿಯು ನೀವು ಒದಗಿಸುವ ಡೇಟಾವನ್ನು ನೀಡಿದರೆ ಸ್ಥಳಾಂತರವು ಸರಿ ಎಂದು ತಿಳಿದಿರಬೇಕು ಎಲ್ಲೆಲ್ಲಿಯೂ ಆ ಗಡಿ x0 ನಲ್ಲಿರುತ್ತದೆ ಹಾಗಾಗಿ ಈ ಗಡಿಯಲ್ಲಿ ನೀವು ನಿಮ್ಮ u0t ಅನ್ನು ಒದಗಿಸುತ್ತೀರಿ ಇದನ್ನು ತಿಳಿದಿರಬೇಕು ನೀವು ಈ u0t ಅನ್ನು ಒದಗಿಸಿದರೆ ಇದು ಅಥವಾ u ಬಹುಶಃ ಫ್ಲಕ್ಸ್ ಅದು 0t ನಲ್ಲಿ x ಗೆ ಸಂಬಂಧಿಸಿದ ಉತ್ಪನ್ನವಾಗಿದೆ ನೀವು ಇದನ್ನು ಅಥವಾ ಇದನ್ನು ಒದಗಿಸಬೇಕು ಎರಡನೆಯ ಆದೇಶ ಅಥವಾ ಇದರ ಸಂಯೋಜನೆ ನೀವು u|x0 ಅಥವಾ ∂u∂x|x0 ಈ ಎರಡು ಅಥವಾ ಸಂಯೋಜನೆಯನ್ನು ಒದಗಿಸಬಹುದು ನೀವು ಹೇಗೆ ಒದಗಿಸಬಹುದು ನೀವು ಮೊದಲು ಪ್ರಾರಂಭವನ್ನು ನೋಡಬಹುದು ಇದರೊಂದಿಗೆ u ಅನ್ನು x0 ನಲ್ಲಿ ನೀಡಲಾಗಿದೆ ಎಂದು ಹೇಳೋಣ u0t0 ನೀವು ಅದನ್ನು ಸರಿಪಡಿಸಿದ್ದೀರಿ ಎಂದು ಭಾವಿಸೋಣ ಅಂದರೆ ಸ್ಥಳಾಂತರ u ಸ್ಟ್ರಿಂಗ್ನ ಒಂದು ತುದಿಯನ್ನು ಸರಿಪಡಿಸಿ ಅದರ ಸ್ಥಳಾಂತರವನ್ನು ಶೂನ್ಯ ಎಂದು ನೀವು ಎಲ್ಲ ಸಮಯದಲ್ಲೂ ಸರಿಪಡಿಸುತ್ತೀರಿ ಇದು ಗಡಿ ಡೇಟಾ ಇವುಗಳು ಗಡಿ ಪರಿಸ್ಥಿತಿಗಳು ಈ ಸಮೀಕರಣವು ಈ ಆರಂಭಿಕ ಮತ್ತು ಗಡಿ ಡೇಟಾದೊಂದಿಗೆ x0 ಡೊಮೇನ್ನಲ್ಲಿ ತರಂಗ ಸಮೀಕರಣಕ್ಕೆ ಆರಂಭಿಕ ಮತ್ತು ಗಡಿ ಮೌಲ್ಯದ ಸಮಸ್ಯೆಯನ್ನು ರೂಪಿಸುತ್ತದೆ ನಾವು ಇದನ್ನು ಹೇಗೆ ಪರಿಹರಿಸುತ್ತೇವೆ ಇದನ್ನು ನೋಡುವ ಮೂಲಕ ಹೆಚ್ಚುವರಿ ವಿಷಯ ಮಾತ್ರ ಗಡಿ ಡೇಟಾ ನೀವು ನಿಜವಾಗಿ ನೋಡಿದರೆ ಮತ್ತು ನೀವು x ಧನಾತ್ಮಕವಾಗಿ ಮಾಡಿದಾಗ ನೀವು x ಧನಾತ್ಮಕತೆಯನ್ನು ಕಂಡುಹಿಡಿಯಲು ಬಯಸುತ್ತೀರಿ ನೀವು ಇದನ್ನು ವಿಸ್ತರಿಸಲು ಪ್ರಯತ್ನಿಸುತ್ತೀರಿ ನೀವು ಈ ಸ್ಟ್ರಿಂಗ್ ಅನ್ನು ವಿಸ್ತರಿಸಲು ಪ್ರಯತ್ನಿಸುತ್ತೀರಿ u ವಿಸ್ತರಣೆಯು uxt x0 ಕಂಡುಬರುತ್ತದೆ ನಾನು ಏನು ಮಾಡುತ್ತೇನೆಂದರೆ ನಾನು ಈ ಕಾರ್ಯಗಳನ್ನು ವಿಸ್ತರಿಸಲು ಪ್ರಯತ್ನಿಸುತ್ತೇನೆ ಎಲ್ಲಾ ಆರಂಭಿಕ ದತ್ತಾಂಶಗಳಲ್ಲಿ f gx ಮತ್ತು ಈ uxt ನಾನು ವಿಸ್ತರಿಸಲು ಪ್ರಯತ್ನಿಸುತ್ತೇನೆ ನಾನು ಒಂದು ವಿಚಿತ್ರವಾದ ಕಾರ್ಯವನ್ನು ವಿಸ್ತರಿಸಲು ಪ್ರಯತ್ನಿಸುತ್ತೇನೆ ಉದಾಹರಣೆಗೆ ನೀವು Fx ಅನ್ನು ತೆಗೆದುಕೊಳ್ಳುತ್ತೀರಿ ಇದನ್ನು x0 ಎಂದು ವ್ಯಾಖ್ಯಾನಿಸಲಾಗಿದೆ F ಋಣಾತ್ಮಕ ಭಾಗದಲ್ಲಿ ನಾನು ಅದನ್ನು ವ್ಯಾಖ್ಯಾನಿಸುತ್ತೇನೆ x0 ಗಾಗಿ Fx F ಅಂದರೆ ನಕಾರಾತ್ಮಕ ಭಾಗಕ್ಕೆ ನಾನು ಅದನ್ನು ಬೆಸ ಕಾರ್ಯ ಎಂದು ವ್ಯಾಖ್ಯಾನಿಸುತ್ತೇನೆ ನಾನು ಈ ಕಾರ್ಯವನ್ನು ಬೆಸ ಕಾರ್ಯವಾಗಿ ವಿಸ್ತರಿಸುತ್ತೇನೆ ನಾನು ಅದನ್ನು ವಿಸ್ತರಿಸಿದರೆ F ಇಲ್ಲಿ ಮಾತ್ರ ತಿಳಿದಿದೆ ಈಗ ಇಲ್ಲಿರುವ ಡೇಟಾವನ್ನು ಬಳಸಿ ನಾನು ಅದನ್ನು ಋಣಾತ್ಮಕ ಭಾಗಕ್ಕೆ ವಿಸ್ತರಿಸುತ್ತೇನೆ ಅಂದರೆ x0 ನಾನು F ಅನ್ನು ತೆಗೆದುಕೊಳ್ಳುತ್ತೇನೆ ಏಕೆಂದರೆ x ಋಣಾತ್ಮಕವಾಗಿದೆ ಹಾಗಾಗಿ ನನಗೆ ಇಲ್ಲಿ ತಿಳಿದಿರುವುದು ಸಕಾರಾತ್ಮಕವಾಗಿದೆ ಆದ್ದರಿಂದ ಋಣಾತ್ಮಕ ಭಾಗದಲ್ಲಿ ಎಫ್ ಅನ್ನು ಡೇಟಾವನ್ನು ಆಧರಿಸಿ ವ್ಯಾಖ್ಯಾನಿಸಲಾಗಿದೆ ಇಲ್ಲಿ ನೀವು ಡೇಟಾವನ್ನು ಹೊಂದಿದ್ದರೆ ಇಲ್ಲಿ ಈ ಮೈನಸ್ನಂತೆ ನಾವು ಇದನ್ನು ಹೇಗೆ ಮಾಡುತ್ತೇವೆ ನಾನು ಹೇಗೆ ಪಡೆಯುವುದು ನಾವು Fx1 ಮೈನಸ್ ಎಂದು ಹೇಳೋಣ ಮೈನಸ್ ಒಂದು ಬೆಸ ಕಾರ್ಯವಾಗಿದೆ ಆದ್ದರಿಂದ ನೀವು ಏನನ್ನಾದರೂ ವಿಸ್ತರಿಸುತ್ತೀರಿ ಆದ್ದರಿಂದ uxt fx g ಅನ್ನು ಬೆಸ ಕಾರ್ಯವಾಗಿ ವಿಸ್ತರಿಸಿ x0 ಗೆ ಬೆಸ ಕಾರ್ಯಗಳಾಗಿ ವಿಸ್ತರಿಸಿ ನಾನು ಇದನ್ನು ಹೇಗೆ ಮಾಡುವುದು ಇದರ ಅರ್ಥ u1xtuxt x0 u xt x0 u1ನ ವಿಸ್ತರಣೆ ಕಾರ್ಯ ನಾನು ಇದನ್ನು ಹೇಗೆ ವಿಸ್ತರಿಸುತ್ತೇನೆ ಈ ರೀತಿಯಾಗಿ ನಾನು ನನ್ನ ಕಾರ್ಯವನ್ನು ವಿಸ್ತರಿಸುತ್ತೇನೆ uxt ಒಂದು ವಿಸ್ತರಣೆಯಂತೆಯೇ ನೀವು ಪಡೆಯುತ್ತೀರಿ f1xfx x0 f x x0 ಅಂತೆಯೇ g1x gx x0 g x x0 ಇವು ನನ್ನ ವಿಸ್ತೃತ ಕಾರ್ಯಗಳು ಇದನ್ನು ಮಾಡುವುದರಿಂದ ಏನು ಪ್ರಯೋಜನ ಇದನ್ನು ಮಾಡುವುದರ ಮೂಲಕ ನೀವು ಈಗ u0t0 ಅನ್ನು ಬಳಸಲು ಪ್ರಯತ್ನಿಸುತ್ತಿರುವುದನ್ನು ನೋಡಬಹುದು ಇದು ಶೂನ್ಯವಾಗಿದ್ದರೆ ಈ ಕಾರ್ಯವು ನಿರಂತರ ಕಾರ್ಯವಾಗಬೇಕೆಂದು ನೀವು ಬಯಸಿದರೆ u1xt ನೀವು ನಿರಂತರ ಕಾರ್ಯವಾಗಿರಲು ಬಯಸುತ್ತೀರಿ u10t ಸರಿ ಪಾಸಿಟಿವ್ ಸೈಡ್ ಅನ್ನು ನೀವು ತೆಗೆದುಕೊಳ್ಳುತ್ತೀರಿ ಇದು u0t ಅಂದರೆ ನಿಮಗೆ ಕೇವಲ ಪಾಸಿಟಿವ್ ಸೈಡ್ ಮಾತ್ರ ಗೊತ್ತು ಇದು ಶೂನ್ಯ ಈ ಮಿತಿಯಲ್ಲಿ uxt x 0 ಗೆ ಹೋಗುತ್ತದೆ ಅದು 0 ಸರಿ ಇದು u1xt0 ಮತ್ತು ಈ u1 ನಿರಂತರವಾಗಿರಬೇಕೆಂದು ನೀವು ಬಯಸಿದರೆ u10 tಇದು ಒಂದೇ ಆಗಿರಬೇಕು ಹಾಗಾದರೆ ಈ u10 t ಎಂದರೇನು ಇಲ್ಲ ಆದ್ದರಿಂದ ನಾವು ಹೇಳೋಣ u1xt ಅನ್ನು ನಿರಂತರವಾಗಿ ಮಾಡಲು ಬಯಸುತ್ತೀರಿ x0 ನೀವು ಬಯಸಿದರೆ u1 ನಿರಂತರ ಮತ್ತು ವಿಭಿನ್ನವಾಗಿ ನೀವು ಅದನ್ನು ವಿಸ್ತರಿಸಲು ಬಯಸುತ್ತೀರಿ ಅದು ಸುಗಮವಾಗಿರುವ ರೀತಿಯಲ್ಲಿ ತೋರಿಸಿದಂತೆ ಆರಂಭಿಸಿ ನೀವು ಇದನ್ನು ನಿರಂತರವಾಗಿ ಮುಂದುವರಿಸುವ ರೀತಿಯಲ್ಲಿ ವಿಸ್ತರಿಸುತ್ತೀರಿ ಇದು ವಿಭಿನ್ನವಾಗಿದೆ ಏಕೆಂದರೆ ಅದು ಇರಬೇಕು ನೀವು ಉಪಯೋಗಿಸಲು ಬಯಸಿದರೆ ನೀವು ಏನು ಮಾಡುತ್ತೀರಿ ನೀವು ಏನು ಪ್ರಯತ್ನಿಸುತ್ತಿದ್ದೀರಿ ಕಲ್ಪನೆಯು ಈ ಡೊಮೇನ್ 0 ∞ ನಿಂದ ∞ ∞ ಗೆ ವಿಸ್ತರಿಸುವುದು ಇದರಿಂದ ವಿಸ್ತರಿತ ಕಾರ್ಯಗಳು ತರಂಗ ಸಮೀಕರಣವನ್ನು ಸಹ ಪೂರೈಸುತ್ತವೆ ಅಂದರೆ ಅದು ಭಿನ್ನವಾಗಿರಬೇಕು ಅವು ವಿಭಿನ್ನವಾಗುವಂತೆ ನೀವು ವಿಸ್ತರಿಸಬೇಕು ಸರಳ ನಿರಂತರತೆ ಮತ್ತು ವ್ಯತ್ಯಾಸ ಇದು ನಿರಂತರವಾಗಿರಬೇಕೆಂದು ನೀವು ಬಯಸುತ್ತೀರಿ ಅದು ನಿರಂತರವಾಗಿರಬೇಕು ಎಂದು ಬಯಸಿದರೆ ಈ u0t u 0t ಅನ್ನು ಏನು ಮಾಡಬೇಕು ಸರಳವಾಗಿ u0t u0t ಅಂದರೆ u0t0 ಇದು ನೈಸರ್ಗಿಕವಾಗಿ ತೃಪ್ತಿಗೊಂಡಿದೆ ಈಗಾಗಲೇ ಇದು ಗಡಿ ಸ್ಥಿತಿಯನ್ನು ನೀಡಲಾಗಿದೆ ಆದ್ದರಿಂದ ನೀವು ಈ ಗಡಿಯನ್ನು ಮಾಡಿದರೆ ಇದು ಸ್ವಾಭಾವಿಕವಾಗಿ ತೃಪ್ತಿಯಾಗುತ್ತದೆ ಸ್ಥಿತಿ ಈಗಾಗಲೇ ತೃಪ್ತಿಯಾಗಿದೆ ಸರಿ ನೀವು ಈ ವಿಸ್ತರಣೆಯನ್ನು ಆರಿಸಿದರೆ ನಿಮ್ಮ ಅಪರಿಚಿತ ಕಾರ್ಯದ ಈ ಬೆಸ ವಿಸ್ತರಣೆಯು ತೃಪ್ತಿಗೊಂಡಿದೆ ಮತ್ತು u ವಾಸ್ತವವಾಗಿ x0 ಗಾಗಿರುವುದನ್ನು ನೀವು ಇಲ್ಲಿ u xt ಗಾಗಿ ಮಾಡಿದರೆ ಅದು ತರಂಗ ಸಮೀಕರಣವನ್ನು ಪೂರೈಸುತ್ತದೆ ನೀವು ಎರಡು ಉತ್ಪನ್ನಗಳನ್ನು ತೆಗೆದುಕೊಂಡರೆ uxx xt ಮತ್ತು ಅದರ t ನ ಉತ್ಪನ್ನಗಳು utt xt ಅವುಗಳು ಈಗಾಗಲೇ ಇದನ್ನು ತೃಪ್ತಿಪಡಿಸುತ್ತವೆ uxx xt utt xt x0 ಗೆ ವಿಭಿನ್ನವಾಗಿದೆ ಅವುಗಳು ಒಟ್ಟಾಗಿ c2uxx xt utt xt ಅದು ಬೇರೇನಲ್ಲ c2uxx xtutt xt ಮತ್ತು ಇದು x0 ಇವೆಲ್ಲವನ್ನೂ ಚೆನ್ನಾಗಿ ವ್ಯಾಖ್ಯಾನಿಸಲಾಗಿದೆ ಎಂದು ನೀವು ನೋಡುತ್ತೀರಿ ಇದು u ತರಂಗ ಸಮೀಕರಣವಾಗಿದೆ u ನಿಂದ ಧನಾತ್ಮಕ ಡೊಮೇನ್ ನಲ್ಲಿ ತೃಪ್ತಿಗೊಂಡಿದೆ x ಋಣಾತ್ಮಕವಾಗಿದೆ ಅಂದರೆ ಮೈನಸ್ x ಧನಾತ್ಮಕವಾಗಿದೆ ಆದ್ದರಿಂದ ಇದು ಶೂನ್ಯ ಈ u ಪ್ರಮಾಣ u xt x0 ಋಣಾತ್ಮಕಕ್ಕಾಗಿ ಸಹ ತರಂಗ ಸಮೀಕರಣವನ್ನು ತೃಪ್ತಿಪಡಿಸುತ್ತದೆ ಈಗ ಅವು ಸಾಕಷ್ಟು ಮೃದುವಾಗಿವೆ ಎಂದು ನೀವು ಊಹಿಸುತ್ತೀರಿ uxx utt ಅವೆಲ್ಲವೂ x0 ನಲ್ಲಿ ನಿರಂತರವಾಗಿರುತ್ತವೆನಂತರ u1 ಸಹ ನಿರಂತರವಾಗಿದೆ ಕಾರ್ಯ u1 ತರಂಗ ಸಮೀಕರಣವನ್ನು ಸಹ ಪೂರೈಸುತ್ತದೆ 2u1t2 ಎಂದು ಊಹಿಸಿ 2u1t2 ಗಳು x0 ನಲ್ಲಿ ನಿರಂತರವಾಗಿರುತ್ತವೆ ನಾವು ಏನನ್ನು ನೋಡುತ್ತೇವೆಂದರೆ ಅವು ನಿರಂತರವೆಂದು ಊಹಿಸುವ ಮೂಲಕ ನಾವು ಅಲ್ಲಿ ನೋಡುತ್ತಿದ್ದೇವೆ u1xt ತರಂಗ ಸಮೀಕರಣವನ್ನು ತೃಪ್ತಿಪಡಿಸುತ್ತದೆ ಅಂದರೆ 2u1t2 c22u1x20 ಈಗ u1 ಋಣಾತ್ಮಕ ಭಾಗಕ್ಕೂ ಸಹ ಪ್ರತಿ ಮೌಲ್ಯಕ್ಕೂ ವ್ಯಾಖ್ಯಾನಿಸಲಾಗಿದೆ ಇದನ್ನು x∈R ನ ಪ್ರತಿ ಮೌಲ್ಯಕ್ಕೆ ವ್ಯಾಖ್ಯಾನಿಸಲಾಗಿದೆ ಅವು ನಿರಂತರವಾಗಿರುತ್ತವೆ ಈಗ u1 ಅವುಗಳು ನಿರಂತರವಾಗಿವೆ ಮಾತ್ರವಲ್ಲ ಅವುಗಳು ವಿಭಿನ್ನವಾದ ಉತ್ಪನ್ನಗಳು ಕೂಡ ನಿರಂತರವಾಗಿರುತ್ತವೆ ಅದು ಸ್ವತಃ ನಿರಂತರವಾಗಿರುತ್ತಾರೆ ಅಂದರೆ ಗಡಿ ಸ್ಥಿತಿ ಸ್ವಯಂಚಾಲಿತವಾಗಿ ತೃಪ್ತಿಗೊಳ್ಳುತ್ತದೆ ನೀವು ಇದನ್ನು ನಿಮ್ಮ u f ಮತ್ತು g ಅನ್ನು ಬೆಸ ಕಾರ್ಯವಾಗಿ ವಿಸ್ತರಿಸಿದರೆ ಈ ಗಡಿ ಸ್ಥಿತಿ ಸ್ವಯಂಚಾಲಿತವಾಗಿ ತೃಪ್ತಿಗೊಳ್ಳುತ್ತದೆ ನಂತರ u1 ಸ್ವಯಂಚಾಲಿತವಾಗಿ ತರಂಗ ಸಮೀಕರಣವನ್ನು ಪೂರೈಸುತ್ತದೆ ಈಗ ನಿಮ್ಮ u1x0ux0 ಏನಾಗುತ್ತದೆ x0 u1x0 u x0 x0 ಗಾಗಿ ಹಾಗಾಗಿ ಅದು ಬೇರೆ ಏನೂ ಅಲ್ಲ u1x0f1xfx x0 f x x0 ಮತ್ತು ಅದೇ ರೀತಿ ಇದು u1∂tx0g1xgx x0 g x x0 ನೀವು ಪ್ರತಿ ನೈಜ ಮೌಲ್ಯಕ್ಕೆ ಒಂದು ಗಡಿ ಡೇಟಾವನ್ನು ಹೊಂದಿದ್ದೀರಿ ಈಗ ನಾವು ಡೇಟಾವನ್ನು ಹೊಂದಿದ್ದೇವೆ ನೀವು ಇಲ್ಲಿ ಬರೆಯಬಹುದು ಆದ್ದರಿಂದ u1x0f1x x∈R ಮತ್ತು ಅಂತೆಯೇ u1∂tx0g1x x∈R ಈಗ ಇದು ಮೊದಲಿನ ಸಮಸ್ಯೆಯಂತೆಯೇ ಇದೆ ಗಡಿ ಸ್ಥಿತಿ ಸ್ವಯಂಚಾಲಿತವಾಗಿ ತೃಪ್ತಿಯಾಗಿದೆ ಈಗ ಸ್ವಯಂಚಾಲಿತವಾಗಿ ಈ ಆರಂಭಿಕ ಡೇಟಾವನ್ನು ಬಳಸಿ ತೃಪ್ತಿ ಹೊಂದಿದ್ದೇವೆ ನಾವು ಈ ಕಾರ್ಯಗಳನ್ನು ಬೆಸ ಕಾರ್ಯವಾಗಿ ವಿಸ್ತರಿಸಿದ್ದೇವೆ ಇದರಿಂದ ಗಡಿ ಸ್ಥಿತಿ ಸ್ವಯಂಚಾಲಿತವಾಗಿ ತೃಪ್ತಿಗೊಳ್ಳುತ್ತದೆ ಈಗ ನೀವು ಹೊಂದಿರುವುದು ಕೇವಲ ತರಂಗ ಸಮೀಕರಣ ಮತ್ತು ಪೂರ್ಣ ನೈಜ ರೇಖೆ ಇದರ ಪರಿಹಾರ ನಮಗೆ ಈಗಾಗಲೇ ತಿಳಿದಿದೆ ಅದು ಡಿಅಲೆಂಬರ್ಟ್ ಪರಿಹಾರ ಇದು u1xt12f1x ctf1xct12cx ctxctg1sds ಸೂಚಿಸುತ್ತದೆ ಇದು ನಿಮ್ಮ ಪರಿಹಾರ u1xt ಆದರೆ ನಿಮಗೆ uxt ಬೇಕು uxtನಿಮಗೆ x0 ಬೇಕು ನಿಮ್ಮ ಬಳಿ ಎರಡು ಪ್ರಕರಣಗಳಿವೆ x0 ಯಾವಾಗ ಈ f1x ct ಕಾರ್ಯಕ್ಕೆ ಏನಾಗುತ್ತದೆ ಎಂದು ನಿಮಗೆ ತಿಳಿದಿಲ್ಲ

ನಿಮಗೆ uxtu1xt x0 ಬೇಕು ಇದು ನಿಜವಾಗಿ ನಿಮ್ಮ ಬಳಿ ಎರಡು ಪ್ರಕರಣಗಳಿವೆ ಒಂದು ವೇಳೆ 0xct ಆ ಸಂದರ್ಭದಲ್ಲಿ x ct ಋಣಾತ್ಮಕವಾಗಿದ್ದರೆ ನೀವು f1 ಋಣಾತ್ಮಕವಾಗಿರುವುದನ್ನು ನೋಡಬಹುದು x ct ಈ ಕಾರ್ಯದ ನಿರ್ದೇಶಾಂಕ f1 ಋಣಾತ್ಮಕವಾಗಿರುವುದರಿಂದ u1xt12 fct xfxct12cx ct0g1sds0xctg1sds 0xct ನಾನು ಈ ಕಾರ್ಯದಿಂದ u1x0 f1xfx x0 f x x0 ಬರೆಯುತ್ತಿದ್ದೇನೆ ಆದರೆ ನಾನು g ಎಂದು ಬರೆಯಬೇಕು g1ಅಲ್ಲ ಹಾಗಾಗಿ ಯಾವಾಗ 0xct x ct0 ತುಂಬಾ ಸ್ಪಷ್ಟವಾಗಿ g10 ನಾನು ಇದನ್ನು -g s ನೊಂದಿಗೆ ಬದಲಾಯಿಸಬೇಕು ಏಕೆಂದರೆ x ct0 ಇದು ಸರಳವಾಗಿ g1 g ಆಗ xct0 ಆದ್ದರಿಂದ u1xt12 fct xfxct 12cx ct0g sds0xctgsds 0xct ಈಗ ನೀವು x ಪಾಸಿಟಿವ್ ಸೈಡ್ ಬಯಸುವ ಇನ್ನೊಂದು ಪದ ಯಾವುದು xct f1ಯಾವಾಗಲೂ ಪಾಸಿಟಿವ್ ಆಗಿರುತ್ತದೆ ಹಾಗಾಗಿ ನೀವು ಸರಳವಾಗಿ u1xt12fx ctfxct12cx ctxctg1sds ಎಂದು ಬರೆಯಬಹುದು xct ಎಂದಿನಂತೆ ನೀವು ಮತ್ತೆ ಹಾಗೆ ವಿಭಜಿಸಿದ ಹಾಗೆ g1s x ct 0 ಗಳ ನಡುವೆ ಯಾವಾಗಲೂ ಧನಾತ್ಮಕವಾಗಿರುತ್ತದೆ ಅದಕ್ಕಾಗಿಯೇ ನಾನು g1sನಿಂದ gs ಬದಲಿಸುತ್ತಿದ್ದೇನೆ ಅದೇ ರೀತಿ 0 xct ಗಳು ಇನ್ನೂ ಧನಾತ್ಮಕವಾಗಿರುತ್ತವೆ ಈ ಸಂದರ್ಭದಲ್ಲಿ ಅದನ್ನು ಒಟ್ಟಿಗೆ ಸೇರಿಸುವುದರಿಂದ ಯಾವುದೇ ಋಣಾತ್ಮಕ ಚಿಹ್ನೆ ಇಲ್ಲ ನೀವು ಪಡೆಯುವುದು ಇದನ್ನೇ u1xt12fx ctfxct12cx ctxctgsds xct ನೀವು ಅದನ್ನು ಒಗ್ಗೂಡಿಸಿದರೆ ನೀವು ಸರಳವಾಗಿ ಪುನಃ ಬರೆದರೆ ನೀವು ಇಲ್ಲಿ ಉತ್ತಮ ರೂಪವನ್ನು ಹೊಂದಿದ್ದೀರಿ ಆದ್ದರಿಂದ ಇದು uxt12fxct fct x12cct xxctgsds 0xct 12fxctfx ct12cx ctxctgsds xct ಇದು ನಿಮ್ಮ ಸಾಮಾನ್ಯ ಪರಿಹಾರ ಇದು ಅರೆ ಅನಂತ ಡೊಮೇನ್ನಲ್ಲಿ ಆರಂಭಿಕ ಗಡಿ ಮೌಲ್ಯ ಸಮಸ್ಯೆಯ ಪರಿಹಾರ x ಧನಾತ್ಮಕ ಇದು ಪರಿಹಾರವಾಗಿದೆ ಇದು ಅಗತ್ಯವಾದ ಪರಿಹಾರವಾಗಿದೆ ನೀವು ನೀಡಿರುವ ಡೇಟಾವನ್ನು ನೋಡಿ f ಮತ್ತು g ನಿಮಗೆ ತಿಳಿದಿದೆ ನಿಮ್ಮ uxt ಎಂದು ತಿಳಿದಿದೆ ಶೂನ್ಯದಿಂದ ಅನಂತ ತಂತಿಗೆ ಶೂನ್ಯವಾಗಿರುವ ಅರೆ ಅನಂತ ಡೊಮೇನ್ನಲ್ಲಿ ನೀಡಿದ್ದರೂ ಸಹ ನೀವು ಎಲ್ಲ ಸಮಯದಲ್ಲೂ ಸ್ಥಳಾಂತರವನ್ನು ಹೊಂದಿರುತ್ತೀರಿ ಅರೆ ಅನಂತ ಸ್ಟ್ರಿಂಗ್ ಆದರೆ ಸ್ಟ್ರಿಂಗ್ನ ಒಂದು ತುದಿಯನ್ನು ಸರಿಪಡಿಸಲಾಗಿದೆ ಸ್ಥಳಾಂತರ ಶೂನ್ಯವಾಗಿದೆ ಎಂದರೆ ನೀವು ಹೇಗೆ ಈ ಕಲ್ಪನೆಯನ್ನು ಸರಳವಾಗಿ ಬೆಸ ಕಾರ್ಯಗಳಾಗಿ ವಿಸ್ತರಿಸುತ್ತಿದ್ದೀರಿ ಆದರೆ ಸುಗಮ ರೀತಿಯಲ್ಲಿ ನೀವು ಅದನ್ನು ಸುಗಮ ರೀತಿಯಲ್ಲಿ ವಿಸ್ತರಿಸಿ ಸ್ವಯಂಚಾಲಿತವಾಗಿ ತರಂಗ ಸಮೀಕರಣ ಮತ್ತು ಗಡಿ ಪರಿಸ್ಥಿತಿಗಳನ್ನು ತೃಪ್ತಿಪಡಿಸುತ್ತದೆ ಇದರಿಂದ ನೀವು ಅದರ ಪರಿಹಾರವನ್ನು ಇಲ್ಲಿ ಬರೆಯಲು ನಿಮ್ಮ ಪರಿಹಾರ ಡಿಅಲೆಂಬರ್ಟ್ DAlembert ಪರಿಹಾರವನ್ನು ಬಳಸಬಹುದು ನಾವು ನೋಡಬಹುದು ಅದೇ ರೀತಿಯಲ್ಲಿ ನಾವು ನಿಮ್ಮ ಬೌಂಡರಿ ಡೇಟಾವು u0t ಬದಲಿಗೆ ನ್ಯೂಮನ್ ಡೇಟಾ ಆಗಿದೆಯೇ ಎಂದು ಕೂಡ ನೋಡಬಹುದು ನಿಮ್ಮಲ್ಲಿ x0 ನಲ್ಲಿ ux0t ನೀಡಲಾಗಿದೆ ಅಂದರೆ ಇದರ ಅರ್ಥವೇನು ux0t ಅಂದರೆ x0 ನಲ್ಲಿರುವ ದಾರದ ಇಳಿಜಾರು 0 ಇಳಿಜಾರಿನ ಇಳಿಜಾರು 0 ಆಗಿರುವ ರೀತಿಯಲ್ಲಿ ನೀವು ಸರಿಪಡಿಸಬಹುದಾದ ಇಳಿಜಾರು ನೀವು ಈ ಸ್ಥಿತಿಯನ್ನು ನೀಡಿದರೆ ux0t0 ಇದರ ಬದಲು ನೀವು ಈ ಸ್ಥಿತಿಯನ್ನು ನೀಡಿದರೆ u0t0 ನಾವು ಇದನ್ನು ಹೇಗೆ ಪರಿಹರಿಸುವುದು ಆದ್ದರಿಂದ ಒಂದೇ ವಿಷಯವೆಂದರೆ ಒಂದೇ ಡೊಮೇನ್ ತರಂಗ ಸಮೀಕರಣದ ಆರಂಭಿಕ ಡೇಟಾ ಒಂದೇ ಆಗಿರುತ್ತದೆ ಈಗ ನೀವು ಈ ಪ್ರಕಾರಕ್ಕೆ ಬದಲಾಯಿಸುತ್ತಿರುವ ಗಡಿ ಡೇಟಾ ನೋಡುತ್ತಿರಿ ನಂತರ ಕೇವಲ ಐಡಿಯಾ ಮಾತ್ರ ಫಂಕ್ಷನ್ಗಳನ್ನು ಸಮ ಕಾರ್ಯ ಆಗಿ ವಿಸ್ತರಿಸುವುದರಿಂದ ಇದು ಸ್ವಯಂಚಾಲಿತವಾಗಿ ತೃಪ್ತಿ ಹೊಂದುತ್ತದೆ ನೀವು ಈ ಎರಡು ಬಗೆಗಳನ್ನು ಪರಿಹರಿಸಬಹುದು ಅಥವಾ ಇದನ್ನು ನೀಡಿದರೆ ಇದನ್ನು ನೀಡಬಹುದು u0t0 ನೀವು ಇದನ್ನು ವಿಸ್ತರಿಸುತ್ತೀರಿ f ಮತ್ತು g ಆರಂಭಿಕ ಡೇಟಾವನ್ನು ನೀಡಿದರೆ ನಿಮ್ಮ ಗಡಿ ಡೇಟಾ ux0t0 ಆಗಿದ್ದರೆ ನೀವು ಅವುಗಳನ್ನು ಬೆಸ ಕಾರ್ಯಗಳಾಗಿ ವಿಸ್ತರಿಸುತ್ತೀರಿ ನಂತರ ನೀವು ಈ ಕಾರ್ಯಗಳನ್ನು ತಿಳಿಯದ ಕಾರ್ಯವನ್ನು ವಿಸ್ತರಿಸುತ್ತೀರಿ uxt ಮತ್ತು ಆರಂಭಿಕ ಡೇಟಾ f gx ನೀವು ಅವುಗಳನ್ನು ನಯವಾದ ರೀತಿಯಲ್ಲಿ ಸರಿ ಕಾರ್ಯಗಳನ್ನು ವಿಸ್ತರಿಸುತ್ತೀರಿ ಇದು ಸ್ವಯಂಚಾಲಿತವಾಗಿ ತರಂಗ ಸಮೀಕರಣ ಮತ್ತು ಗಡಿ ಸ್ಥಿತಿಯನ್ನು ಸರಿಪಡಿಸುತ್ತದೆ ಇದರಿಂದ ನೀವು ಡಿಅಲೆಂಬರ್ಟ್ ಪರಿಹಾರವನ್ನು ಬಳಸಿಕೊಳ್ಳಬಹುದು ಅದರೊಂದಿಗೆ ನಾವು ಮುಂದಿನ ವೀಡಿಯೋದಲ್ಲಿ ನೋಡುತ್ತೇವೆ ಏಕೆಂದರೆ ನಾನು ಒಂದು ಮತ್ತು ಇತರ ಗಡಿ ಪರಿಸ್ಥಿತಿಗಳನ್ನು ನೋಡಲು ಪ್ರಯತ್ನಿಸುತ್ತೇನೆ ಮುಂದಿನ ವೀಡಿಯೊದಲ್ಲಿ ನಾವು ಅರೆ ಅನಂತ ಡೊಮೇನ್ನಲ್ಲಿ x0 ನಲ್ಲಿ ನೀಡಬಹುದು ತುಂಬಾ ಧನ್ಯವಾದಗಳು